ಕೊನೆಯ ಎರಡು ತರಗತಿಗಳಲ್ಲಿ ನಾವು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಗಳ ಬಗ್ಗೆ ಅಭ್ಯಸ ಮಾಡಿದ್ದೇವೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಅಥವಾ ಶುದ್ಧ ಸೆಮಿಕಂಡಕ್ಟರ್ ಎಂದರೆ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ಜೋಡಿಯಾಗಿ ಉತ್ಪತ್ತಿಯಾಗುವುದು ಎಂದಾಗುತ್ತದೆ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಇದು ಹೋಲ್ ಕಾನ್ಸಂಟ್ರೇಷನ್ದಂತಯೆ ಇದೆ ಎಂದು ನಾವು ನೋಡಿದ್ದೇವೆ ಮತ್ತು ನಾವು ಅದನ್ನು ಎನ್ಐ ಎಂದು ಕರೆಯುತ್ತೇವೆ ಎನ್ಐ ಎಂಬುದು ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಆಗಿದ್ದರೆ ನಾವು ಎನ್ಐ ಗಾಗಿ ಕೆಲವು ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ಕೊಠಡಿಯ ತಾಪಮಾದಲ್ಲಿ ಸಿಲಿಕಾನ್ನ ಧಾತುವಿನಲ್ಲಿ ಎನ್ಐ ಸುಮಾರು 1x1010 cm 3 ಮೌಲ್ಯವನ್ನು ಹೊಂದಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನಾವು ಪರಮಾಣುಗಳ ಸಂಖ್ಯೆಗಳಿಗೆ ಹೋಲಿಸಿದರೆ ಈ ಮೌಲ್ಯವು ನಿಜವಾಗಿಯೂ ಕಡಿಮೆಯಾಗಿದೆ ಅದಕ್ಕೆ ಅನುಗುಣವಾಗಿ ಕಂಡಕ್ಟಿವಿಟಿ ಯೂ ಸಹ ಕಡಿಮೆ ಆಗುತ್ತದೆ ನಾವು 3x10 6 Ω 1 cm 1 ಮೌಲ್ಯವನ್ನು ಪಡೆದುಕೊಂಡಿದ್ದೇವೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಸಂದರ್ಭದಲ್ಲಿ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಎನ್ಐ ತಾಪಮಾನದ ಕಾರ್ಯವಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಕಂಡಕ್ಟಿವಿಟಿಯನ್ನು ಹೆಚ್ಚಿಸುವ ಏಕೈಕ ಮಾರ್ಗವೆಂದರೆ ನೀವು ಉಷ್ಣಾಂಶದ ಏರಿಕೆಯೊಂದಿಗೆ ವಸ್ತುವನ್ನು ಬದಲಾಯಿಸಿದಿದ್ದರೆ ಅದು ಪ್ರಾಯೋಗಿಕವಾಗಿ ಸಾದ್ಯವಿಲ್ಲ ಆದ್ದರಿಂದ ಕೋಠಡಿಯ ತಾಪಮಾನದಲ್ಲಿ ವಸ್ತುಗಳಲ್ಲಿನ ಎಲೆಕ್ಟ್ರಾನ್ ಅಥವಾ ಹೋಲ್ಗಳ ಕಾನ್ಸಂಟ್ರೇಷನ್ ಹೆಚ್ಚಿಸಬೇಕು ಆದ್ದರಿಂದ ನಾವು ಮಾಡಬೇಕಾಗಿರುವುದು ಡೋಪಿಂಗ್ ಎನ್ನುವ ಪ್ರಕ್ರಿಯೆ ಈ ಡೋಪಿಂಗ್ ಮಾಡುವುದರಿಂದ ಎಕ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಆಗಿ ಪರಿವರ್ತನೆಯಾಗುತ್ತದೆ ಲಾ ಆಫ್ ಮಾಸ್ ಆಕ್ಷನ್ ಕೂಡ ನಾವು ಕಲಿತಿದ್ದೇವೆ ಇದು ಈಕ್ವಿಲಿಬ್ರಿಯಮ್ ದಲ್ಲಿ ಎಲೆಕ್ಟ್ರಾನ್ ಮತ್ತು ಹೋಲ್ಗಳ ಕಾನ್ಷಂಟ್ರೇಷನ್ ಉತ್ಪನ್ನವು ni2 ಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಇದು ಇರುವ ಉಷ್ಣತೆಯಲ್ಲಿ ಸ್ಥಿರವಾಗಿರುತ್ತದೆ ಇದರರ್ಥವೆನೆಂದರೆ ಎಲೆಕ್ಟ್ರಾನ್ ಅಥವಾ ಹೋಲ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ನಾವು ಒಂದೇ ಸಮಯದಲ್ಲಿ ಎನ್ ಮತ್ತು ಪಿಗಳ ಸಂಖ್ಯೆಯನ್ನು ಒಟ್ಟಿಗೆ ಹೆಚ್ಚಿಸಲಾಗುವುದಿಲ್ಲ ಇಂದು ನಾನು ಎಕ್ಟ್ರೈನ್ಸಿಕ್ ಸೆಮೆಕಂಡಕ್ಟರ್ ವ್ಯಾಖ್ಯೆಯೊಂದಿಗೆ ಚರ್ಚೆಯನ್ನು ಆರಂಭಿಸುತ್ತೇನೆ ಈಗ ನಾವು ಎಕ್ಸ್ಟೈನ್ಸಿಕ್ ಸೆಮಿಕಂಡಕ್ಟರ್ ಬಗ್ಗೆ ಚರ್ಚಿಸೋಣ ನಾವು ಸ್ವಲ್ಪ ಪ್ರಮಾಣದ ಅಶುದ್ಧ ವಸ್ತುಗಳನ್ನು ಇಂಟ್ರೈನ್ಸಿಕ್ ವಸ್ತುಗಳಿಗೆ ಸೇರಿಸಬೇಕು ನಾವು ಸಿಲಿಕಾನ್ ಬಗ್ಗೆ ಮಾತಾನಾಡುತ್ತಿದ್ದೇವೆ ಶುದ್ಧ ಸಿಲಿಕಾನ್ಗೆ ಸ್ವಲ್ಪ ಪ್ರಮಾಣದ ಅಶುದ್ಧ ವಸ್ತುಗಳನ್ನು ಸೇರಿಸಿದಾಗ ಆದ್ಯತೆಯಾಗಿ ಕ್ಯಾರಿಯರ್ಗಳಾದ ಎಲೆಕ್ಟ್ರಾನ್ಗಳು ಅಥವಾ ಹೋಲ್ಗಳ ಸಂಖ್ಯೆಯಲ್ಲಿ ಹೆಚ್ಚಾಗುತ್ತದೆ ಇದು ಲಾ ಅಫ್ ಮಾಸ್ ಆಕ್ಷನ್ನ ಆದ್ಯತೆಯಾಗಿದೆ ಇದು ಎನ್ ಗೆ ಪಿ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಸ್ಥಿರವಾಗಿರುತ್ತದೆ ಎಂದು ಹೇಳುತ್ತದೆ ನಾವು ಎನ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಾದ್ಯವಾದರೆ ಪಿ ಪ್ರತಿಕ್ರಮವಾಗಿ ಸಂಖ್ಯೆಗಳಲ್ಲಿ ಕಡಿಮೆಯಾಗುತ್ತವೆ ಇಲ್ಲಿ ಎರಡು ಪದಗಳನ್ನು ಬಳಸುತ್ತೇವೆ ಒಂದು ಚಿಕ್ಕದಾಗಿದೆ ನಾವು ಇದು ಹೇಗೆ ಚಿಕ್ಕದಾಗಿದೆ ಎಂದು ನೋಡುತ್ತೇವೆ ಇಲ್ಲಿ ಇನ್ನೊಂದು ಪದವೆಂದರೆ ಅಶುದ್ದ ವಸ್ತುಗಳು ಎಂಬುದಾಗಿದೆ ನಾವು ಮೆಟಲರ್ಜಿಯ ಪ್ರಸಂಗವನ್ನು ಗಮನದಲ್ಲಿರಿಸಿ ಅಶುದ್ದತೆ ಬಗ್ಗೆ ಯೋಚಿಸಿದಾಗ ನಾವು ಸಾಮಾನ್ಯವಾಗಿ ಅಶುದ್ಧ ವಸ್ತುಗಳನ್ನು ಯಾವುದೇ ಸಂಸ್ಕರಣಾ ಸಮಸ್ಯೆಯಿಂದಾಗಿ ಸಣ್ಣ ಪ್ರಮಾಣದ ಅನಗತ್ಯ ವಸ್ತುಗಳೆಂದು ಭಾವಿಸುತ್ತೇವೆ ಆದರೆ ಸೆಮಿಕಂಡಕ್ಟರ್ಗಳ ವಿಷಯದಲ್ಲಿ ಅಶುದ್ಧ ವಸ್ತುಗಳನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಲ್ಪಡುವ ವಸ್ತುಗಳಾಗಿದ್ದು ಅವುಗಳನ್ನು ಕಂಡಕ್ಟಿವಿಟಿಯನ್ನು ಬದಲಾಯಿಸಲು ನಿಮ್ಮ ಶುದ್ಧ ಸೆಮಿಕಂಡಕ್ಟರ್ಗೆ ಸೇರಿಸಲಾಗುತ್ತದೆ ಆದ್ದರಿಂದ ಅಶುದ್ಧ ವಸ್ತುಗಳಿಗೆ ಇನ್ನೊಂದು ಸೂಕ್ತವಾದ ಪದವೆಂದರೆ ಡೋಪಂಟ್ಸ್ ಎಂದು ಹೇಳುತ್ತೇವೆ ಆದ್ದರಿಂದ ಎಲೆಕ್ಟ್ರಾನ್ ಅಥವಾ ಹೋಲ್ಗಳನ್ನು ಆದ್ಯತೆಗಾಗಿ ಸೇರಿಸಲು ಸಣ್ಣ ಪ್ರಮಾಣದ ಡೋಪಂಟ್ ಅನ್ನು ಸೇರಿಸುತ್ತೇವೆ ಇದನ್ನು ನಾವು ಎಕ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಎಂದು ಹೆಳುತ್ತೇವೆ ಮೊದಲು ನಾವು ಎನ್ ಮಾದರಿಯ ಡೋಪಿಂಗ್ನೊಂದಿಗೆ ಪ್ರಾರಂಭಿಸೋಣ ಹೆಸರೇ ಸೂಚಿಸುವಂತೆ ಎನ್ ರೀತಿಯ ಡೋಪಿಂಗ್ ಸಂದರ್ಭದಲ್ಲಿ ನಾವು ಎಲೆಕ್ಟ್ರಾನ್ಗಳನ್ನು ಆದ್ಯತೆಯಾಗಿ ಹೆಚ್ಚಿಸುತ್ತೇವೆ ಆದ್ದರಿಂದ ನಾವು ಹೋಲ್ಸ್ಗಳಿಗಿಂತ ಎಲೆಕ್ಟ್ರಾನ್ಗಳನ್ನು ಹೆಚ್ಚಿಗೆ ಪಡೆಯುತ್ತೇವೆ ಇನ್ನೊಂದು ರೀತಿಯಾಗಿ ಹೇಳುವುದಾದರೆ ಎನ್ ಇದು ಪಿ ಗಿಂತ ಅಧಿಕವಾಗಿರುತ್ತದೆ ಆದ್ದರಿಂದ ನಾವು ಈ ರೀತಿಯ ಡೋಪಿಂಗ್ ಅನ್ನು ಸಾಧಿಸುವ ಬಗೆಯನ್ನು ನೋಡೋಣ ನಾವು ಈಗ ಹಿಂದುರುಗಿ ಸಿಲಿಕಾನ್ ಮಾದರಿಯ ಕಡೆ ಹೋಗೋಣ ನೀವು ಹೇಳಿದ್ದು ಸಿಲಿಕಾನ್ದಲ್ಲಿ 4 ಎಲೆಕ್ಟ್ರಾನ್ಗಳು ಇವೆ ಅದರ ಹೊರಗಿನ ಕಕ್ಷೆಯಲ್ಲಿ ಎಸ್ ನಲ್ಲಿ 2 ಪಿದಲ್ಲಿ 2 ಎಲೆಕ್ಟ್ರಾನ್ಗಳು ಇವೆ ಅದು sp3 ಹೈಬ್ರಿಡ್hybrid ಕಕ್ಷೆಗಳನ್ನು ಉತ್ಪತ್ತಿ ಮಾಡುತ್ತದೆ ಅದು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕೊಡುತ್ತದೆ ಈಗ ಈ ಕಕ್ಷೆಗಳನ್ನು ವಜ್ರದ ಲ್ಯಾಟಿಸ್ದ 3 ಆಯಾಮಗಳಲ್ಲಿ ಜೋಡಿಸಲಾಗಿದೆ ಆದರೆ ಕೇವಲ ದೃಷ್ಟಾಂತಕ್ಕಾಗಿ ನಾನು ಅವುಗಳನ್ನು 2 ಡಿ ಲ್ಯಾಟಿಸ್ದಲ್ಲಿ ತೋರಿಸುತ್ತೇನೆ ಆದ್ದರಿಂದ ಇವುಗಳು ನಿಮ್ಮ ಸಿಲಿಕಾನ್ ಪರಮಾಣುಗಳಲ್ಲಿ ಪ್ರತಿ ಸಿಲಿಕಾನ್ ಪರಮಾಣು ನಾಲ್ಕು ಬಂಧಗಳನ್ನು ಹೊಂದಿರುತ್ತದೆ ನೆನಪಿಡಿ ಇದು 3 ಆಯಾಮದ್ದಾಗಿದೆ ಆದರೆ ಕೇವಲ ವಿವರಣೆಗಾಗಿ ನಾನು ಅದನ್ನು 2 ಡಿ ರೂಪದಲ್ಲಿ ನೀಡುತ್ತಿದ್ದೇನೆ ಇದು ಇತರ ಸಿಲಿಕಾನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರೂಪಿಸುತ್ತದೆ ಮತ್ತು ನಂತರ ರಚನೆಯು ಪುನರಾವರ್ತಿಸುತ್ತದೆ ಈಗ ನಾವು ಒಂದು ಸಣ್ಣ ಪ್ರಮಾಣದ ಪೆಂಟಾವಲೆಂಟ್ ವಸ್ತುವನ್ನು ಸೇರಿಸುತ್ತೇವೆ ನಾವು ಆವರ್ತಕ ಕೋಷ್ಟಕದ ಗುಂಪು 5 ರಿಂದ ವಸ್ತುಗಳನ್ನು ಸೇರಿಸುತ್ತೇವೆ ಅಂತಹ ವಸ್ತುಗಳ ಉದಾಹರಣೆಗಳು ಫಾಸ್ಫರಸ್ ಆರ್ಸೆನಿಕ್ ಆಂಟಿಮನಿ ಆಗಿರಬಹುದು ಇವುಗಳ ಸಣ್ಣ ಪ್ರಮಾಣವನ್ನು ಮಾತ್ರ ಸೇರಿಸುತ್ತೇವೆ ಇದರಿಂದ ಮೂಲ ಸಿಲಿಕಾನ್ ಲ್ಯಾಟಿಸ್ಗೆ ಅಡ್ಡಿಯಾಗಬಾರದು ಬದಲಾಗಿ ಏನು ಇದು ಗುಂಪು 5 ರಲ್ಲಿನ ಧಾತುವು ಹೋಗಿ ಸಿಲಿಕಾನ್ನ ಸ್ಥಾನದಲ್ಲಿ ಸೇರುತ್ತದೆ ನಾವೇನು ಸಿಲಿಕಾನ್ ಲ್ಯಾಟಿಸ್ಗೆ ಏನು ತೊಂದರೆ ಮಾಡುವುದಿಲ್ಲ ಆದ್ದರಿಂದ ನಾವು ಈ ರಚನೆಯನ್ನು ಹಿಂತಿರುಗಿ ನೋಡೋಣ ಈಗ ಸಿಲಿಕಾನ್ ಪರಮಾಣುವಿನ ಬದಲಾಗಿ ನನ್ನಲ್ಲಿ ಫಾಸ್ಫರಸ್ ಪರಮಾಣುಗಳು ಇದೆ ನಾನು ಸಿಲಿಕಾನ್ನ ಪರಮಾಣುವನ್ನು ಫಾಸ್ಫರಸ್ನೊಂದಿಗೆ ಬದಲಾಯಿಸುತ್ತೇನೆ ಈಗ ಮತ್ತೊಮ್ಮೆ ನೀವು ಫಾಸ್ಫರಸ್ದಲ್ಲಿ 5 ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದನ್ನು ನೋಡುತ್ತೀರಿ ಈ ನಾಲ್ಕು ಎಲೆಕ್ಟ್ರಾನ್ಗಳು ಸುಲಭವಾಗಿ ಸಿಲಿಕಾನ್ನೊಂದಿಗೆ ಬಂಧವನ್ನು ರೂಪಿಸಬಹುದು ಮತ್ತು ಒಂದು ಹೆಚ್ಚುವರಿ ಎಲೆಕ್ಟ್ರಾನ್ ಹಾಗೆಯೇ ಉಳಿಯುತ್ತದೆ ಈಗ ಲಭ್ಯವಿರುವ ಈ ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಅಸ್ಥಾನಿತ ಮಾಡಬಹುದು ಮತ್ತು ಕಂಡಕ್ಟಿವಿಟಿಗೆ ಲಭ್ಯವಾಗುವಂತೆ ಮಾಡಬಹುದು ಆದ್ದರಿಂದ ಪ್ರತಿ ಫಾಸ್ಫರಸ್ ಪರಮಾಣುವನ್ನು ಸೇರಿಸುವುದರಿಂದ ಪ್ರತಿ ಒಂದು ಫಾಸ್ಫರಸ್ ಪರಮಾಣುವಿಗೆ ನೀವು ವ್ಯವಸ್ಥೆಯಲ್ಲಿ ಒಂದು ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ರಚಿಸಿದ್ದೀರಿ ಎಂದಾಗುತ್ತದೆ ಸಹಜವಾಗಿ ಈ ಎಲೆಕ್ಟ್ರಾನ್ಗೆ ಎಷ್ಟು ಶಕ್ತಿಯಿದೆ ಮತ್ತು ಕೊಠಡಿಯ ತಾಪಮಾನದಲ್ಲಿ ಅದನ್ನು ಅಸ್ಥಾನಿತಗೊಳಿಸುವುದು ಸುಲಭವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಆ ಲೆಕ್ಕಾಚಾರವನ್ನು ಮುಂದೆ ನೋಡೋಣ ಆದ್ದರಿಂದ ಫಾಸ್ಫರಸ್ದಿಂದ ಅಥವಾ ಇತರ ಪೆಂಟಾವಲೆಂಟ್ ಧಾತುಗಳಾದ ಆರ್ಸೆನಿಕ್ ಆಂಟಿಮನಿಗಳಿಂದ ಒಂದು ಹೆಚ್ಚಿನ ಎಲೆಕ್ಟ್ರಾನ್ ಅನ್ನು ಪಡೆಯಲು ಅಗತ್ಯವಾದ ಶಕ್ತಿಯನ್ನು ಕಂಡುಹಿಡಿಯಲು ನಿಮಗೆ ಆಸಕ್ತಿಯಿದೆ ಆದ್ದರಿಂದ ಸಿಲಿಕಾನ್ ಲ್ಯಾಟಿಸ್ನಲ್ಲಿ ಹೆಚ್ಚುವರಿ ಎಲೆಕ್ಟ್ರಾನ್ಗೆ ಅಯನೈಸೆಷನ್ ಎನರ್ಜಿಯನ್ನು ನಾವು ಕಂಡುಹಿಡಿಯಬೇಕು ಈ ಹೆಚ್ಚುವರಿ ಎಲೆಕ್ಟ್ರಾನ್ ಪೆಂಟಾವಲೆಂಟ್ ಅಶುದ್ಧತೆಯಿಂದ ಬರುತ್ತದೆ ಆದ್ದರಿಂದ ಈ ಶಕ್ತಿಯನ್ನು ಕಂಡುಹಿಡಿಯಲು ನಾವು ಒಂದು ನಿಖರವಾದ ಶಕ್ತಿಯ ಲೆಕ್ಕಾಚಾರ ಮಾಡಬಹುದು ಈ ಲೆಕ್ಕಾಚಾರವನ್ನು ನಾವು ಸುಲಭವಾಗಿ ಮಾಡಬಹುದು ಅದನ್ನು ಮಾಡಲು ನಾವು ಕೇವಲ ಒಂದು ಹೆಚ್ಚುವರಿ ಎಲೆಕ್ಟ್ರಾನ್ನೊಂದಿಗೆ ಫಾಸ್ಪರಸ್ ಅಯಾನ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಇದನ್ನು ಒಂದು ಎಲೆಕ್ಟ್ರಾನ್ನೊಂದಿಗೆ ಹೈಡ್ರೋಜನ್ ಪರಮಾಣು ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಸಮಸ್ಯೆಯ ಸಂಕೀರ್ಣತೆಯಿಂದ ಹೊರಬರುತ್ತೇವೆ ಮತ್ತು ನಂತರ ಅದನ್ನು ಹೈಡ್ರೋಜನ್ ಪರಮಾಣು ಎಂದು ಪರಿಗಣಿಸುತ್ತೇವೆ ನೀವು ಹೈಡ್ರೋಜನ್ ಪರಮಾಣುವಿನ ಹೈಡ್ರೋಜನ್ದಲ್ಲಿರುವ ಎಲೆಕ್ಟ್ರಾನ್ನ ಬೈಂಡಿಗ್ ಎನರ್ಜಿಯನ್ನು ಹೊಂದಿದ್ದರೆ ಇದು ನಮಗೆ ಎಲೆಕ್ಟ್ರಾನ್ ಅಯನೈಸೆಷನ್ ಎನರ್ಜಿ ಯ ಸರಳ ಲೆಕ್ಕಾಚಾರವನ್ನು ನೀಡುತ್ತದೆ ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸುವ ಮೂಲಕ ನಾವು ಲೆಕ್ಕಾಚಾರವನ್ನು ಮಾಡಬಹುದು ಈ ಸಮೀಕರಣವನ್ನು mee4 8ɛ02h2 ಎಂದು ಬರೆಯುತ್ತೇನೆ ಎಂಇ ಇದು ಎಲೆಕ್ಟ್ರಾನ್ನ ರೆಸ್ಟ್ ಮಾಸ್ ಆಗಿದೆ ಇ ಇದು ಇಲೆಕ್ಟ್ರಾನಿಕ್ ಚಾರ್ಜ್ ಎಪ್ಸಿಲಾನ್ ನಾಟ್εo ಇದು ಫ್ರೀ ಸ್ಪೇಸ್ ನ ಪರ್ಮಿಟ್ಟಿವಿಟಿ ಇದು ಕೂಡ ಸ್ಥಿರಾಂಕವಾಗಿದೆ ಇದರ ಮೌಲ್ಯವು8 854 x 10 12 F m 1 ಆಗಿದೆ ಎಂಇ ಇದು ಎಲೆಕ್ಟ್ರಾನ್ನ ಮಾಸ್ e4 8ɛ02h2 ಇದು ಹೈಡ್ರೋಜನ್ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ನ ಬೈಂಡಿಂಗ್ ಎನರ್ಜಿ ಆಗಿದೆ ಇದನ್ನು ನೀವು ಪರಿಹರಿಸಿದರೆ 13 6 ಇವಿ ನಿಮಗೆ ಸಿಗುತ್ತದೆ ಈ ಋಣಾತ್ಮಕ ಶಕ್ತಿಯು ಬೈಂಡಿಂಗ್ ಎನರ್ಜಿ 0 ಕ್ಕಿಂತ ಕಡಿಮೆಯಾಗಿರುತ್ತದೆ ಎಂದು ಸೂಚಿಸುತ್ತದೆ ಸಿಲಿಕಾನ್ ಲ್ಯಾಟಿಸ್ದೊಳಗಿನ ಫಾಸ್ಫರಸ್ ಪರಮಾಣುವಿನ ಲೆಕ್ಕ ಮಾಡಲು ಈ ಸಮೀಕರಣವನ್ನು ಪರಿವರ್ತಿಸಬಹುದು ಆದ್ದರಿಂದ ಎಂ ಇಯನ್ನು ಎಂ ಇ ಸ್ಟಾರ್ ದಿಂದ ಬದಲಾಯಿಸಿ ಇದು ಸಿಲಿಕಾನ್ ನಲ್ಲಿ ಎಲೆಕ್ಟ್ರಾನ್ನ ಪರಿಣಾಮಕಾರಿ ಮಾಸ್ ಆಗಿದೆ ಮತ್ತು εo εr ದಿಂದ εo ನ್ನು ಬದಲಾಯಿಸಿ ಇಲ್ಲಿ εr ಇದು ಸಿಲಿಕಾನ್ ನ್ ರಿಲೇಟಿವ್ ಪರ್ಮಿಟ್ಟಿವಿಟಿ ಈ ಸಮೀಕರಣವನ್ನು ಪುನಃ ಬರೆಯುತ್ತೇನೆ ಸಿಲಿಕಾನ್ ಪರಮಾಣುವಿನಲ್ಲಿನ ಹೆಚ್ಚಿನ ಎಲೆಕ್ಟ್ರಾನ್ನ ಬೈಂಡಿಂಗ್ ಎನರ್ಜಿಯನ್ನು ಲೆಕ್ಕ ಮಾಡುತ್ತೇವೆ ಏಕೆಂದರೆ ಬೈಂಡಿಂಗ್ ಎನರ್ಜಿಯನ್ನು ಲೆಕ್ಕ ಮಾಡಲು ಐದನೇ ಗುಂಪಿನ ಧಾತುವನ್ನು ಅಶುದ್ದ ಧಾತುವಾಗಿ ಸೇರಿಸಿದ್ದೇವೆ ನಾವು ಹೈಡ್ರೋಜನ್ ಪರಮಾಣುವಿನ ಬೈಂಡಿಂಗ್ ಎನರ್ಜಿಯಿಂದ ಆರಂಭಿಸಿದ್ದೆವೆ ಮತ್ತು ನಾವು ಇದನ್ನು ಎಲೆಕ್ಟ್ರಾನ್ನ ಪರಿಣಾಮಕಾರಿ ಮಾಸ್ದಿಂದ ಬದಲಾಯಿಸಿದ್ದೇವೆ ಆದ್ದರಿಂದ ಇದನ್ನು ಎಂಇ ಸ್ಟಾರ್ me ಎಂದು ಬರೆಯೋಣ εo 2 εr 2 h2 ದಿಂದ εo ನ್ನು ಬದಲಾಯಿಸಿದಾಗ ಇಲ್ಲಿ εr ಸಿಲಿಕಾನ್ನ ರಿಲೇಟಿವ್ ಪರ್ಮಿಟ್ಟಿವಿಟಿಯಾಗಿದೆ ಇದರ ಮೌಲ್ಯವು 11 9 ಆಗಿದೆ ಆದ್ದರಿಂದ ಮತ್ತೊಮ್ಮೆ ನಾವು ಮೌಲ್ಯಗಳನ್ನು ಬದಲಿಸಬಹುದು εr ಮೌಲ್ಯವು 11 9 ಇದ್ದಾಗ ಸಿಲಿಕಾನ್ನ ಎಂಇ ಸ್ಟಾರ್me ಮೌಲ್ಯವು ಅಂದಾಜು 0 3 ಎಮ್ ಇ ಆಗಿದೆ ಈ ಮೌಲ್ಯಗಳನ್ನು ಬದಲಿಸೋಣ ಇದು ನಮಗೆ 0 032 ಎಲೆಕ್ಟ್ರಾನ್ ವೋಲ್ಟ್ಸ್ಗಳನ್ನು ನೀಡುತ್ತದೆ ಅಥವಾ ಇದನ್ನು ಮಿಲಿ ಎಲೆಕ್ಟ್ರಾನ್ ವೋಲ್ಟ್ದಲ್ಲಿ ಬರೆದರೆ 32 ಮಿಲ್ಲಿ ಎಲೆಕ್ಟ್ರಾನ್ ವೋಲ್ಟ್ಆಗುತ್ತದೆ ಆದ್ದರಿಂದ ಈ 32 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ ಶಕ್ತಿಯು ಈ ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಕಂಡಕ್ಷನ್ ಬ್ಯಾಂಡ್ಗೆ ಅಯನೈಸ಼್ ಮಾಡಲು ಇದು ಅಗತ್ಯವಾಗಿದೆ ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಐಅನೈಸ಼್ ಮಾಡಲು ಬೇಕಾದ ಶಕ್ತಿಯು ಮತ್ತು ಈ ವ್ಯವಸ್ಥೆಯನ್ನು ಸರಳಗೊಳಿಸುವ ಮೂಲಕ ಈ ಲೆಕ್ಕವನ್ನು ಮಾಡಿದ್ದೇವೆ ಮತ್ತು ಹೈಡ್ರೋಜನ್ ಪರಮಾಣುವನ್ನು ಪರಿಗಣಿಸುವುದರ ಮೂಲಕ ನೈಜ ಲೆಕ್ಕಾಚಾರವನ್ನು ಮಾಡಿದ್ದೇವೆ ಫಾಸ್ಪರಸ್ದ ಸಂದರ್ಭದಲ್ಲಿ ನಿಜವಾದ ಐಅನೈಸೇ಼ಷನ ಎನರ್ಜಿ ಸುಮಾರು 45 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಇದು ಸರಳವಾದ ಹೈಡ್ರೋಜನ್ ಪರಮಾಣುವನ್ನು ಊಹಿಸುವ ಮೂಲಕ ನಾವು ಪಡೆದ ಮೌಲ್ಯಕ್ಕೆ ಬಹಳ ಹತ್ತಿರದಲ್ಲಿದೆ ಕೇವಲ ಹೋಲಿಕೆಗಾಗಿ ಕೊಠಡಿಯ ತಾಪಮಾನದದಲ್ಲಿ ಉಷ್ಣ ಶಕ್ತಿಯಾಗಿರುವ kT ಯ ಮೌಲ್ಯವನ್ನು ನೀವು ನೋಡಿದರೆ kT ಯು 25 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ ಗಳ ಮೌಲ್ಯವನ್ನು ಹೊಂದಿದೆ ಆವರ್ತಕ ಕೋಷ್ಷಕದ 5ನೇ ಗುಂಪಿನ ಡೋಪಂಟ್ ಗಳಾದ ಆರ್ಸೆನಿಕ್ ಅಥವಾ ಆಂಟಿಮನಿಗಳಂತಹ ಇತರ ಧಾತುಗಳ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ ಇವುಗಳ ಅಯನೈಸೆಷ಼ನ್ ಎನರ್ಜಿ ಗಳ ತುಂಬಾ ಸಾಮ್ಯತೆಯನ್ನು ಹೊಂದಿವೆ ನೀವು ಆರ್ಸೆನಿಕ್ ಹೊಂದಿದ್ದರೆ ಅಯನೈಸೆಷ಼ನ್ ಎನರ್ಜಿಯು ಸುಮಾರು 54 ಮಿಲ್ಲಿ ಇವಿ ಮತ್ತು ನಿಮ್ಮಲ್ಲಿ ಆಂಟಿಮನಿ ಇದ್ದರೆ ಐಯನೈಸೇ಼ಷ಼ನ್ ಎನರ್ಜಿಯು ಸುಮಾರು 39 ಮಿಲಿಇವಿ ಈ ಎಲ್ಲಾ ಮೌಲ್ಯಗಳು ಕೊಠಡಿಯ ತಾಪಮಾನದಲ್ಲಿ ಉಷ್ಣ ಶಕ್ತಿಗೆ ಬಹಳ ಹತ್ತಿರದಲ್ಲಿವೆ ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಅವುಗಳನ್ನು ಸಿಲಿಕಾನ್ ಗೆ ಡೋಪಂಟ್ಗಳಾಗಿ ಸೇರಿಸಿದರೆ ಹೆಚ್ಚುವರಿ ಎಲೆಕ್ಟ್ರಾನ್ ಐಅಯನೈಸ಼್ ಆಗುತ್ತದೆ ನಾವು ಐಯನೈಸೇ಼ಷ಼ನ್ ಎನರ್ಜಿಗಳನ್ನು ತೋರಿಸಬಹುದು ಈ ಈ ಶಕ್ತಿಯ ಮಟ್ಟವನ್ನು ಸಿಲಿಕಾನ್ ಬ್ಯಾಂಡ್ ರೇಖಾಚಿತ್ರದಲ್ಲಿ ತೋರಿಸಬಹುದು ನೀವು ಸಿಲಿಕಾನ್ ಬ್ಯಾಂಡ್ ರೇಖಾಚಿತ್ರವನ್ನು ಹೊಂದಿದ್ದರೆ ನೀವು ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಎಂದಾಗುತ್ತದೆ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವಿನ ಅಂತರವು ಬ್ಯಾಂಡ್ ಗ್ಯಾಪ್ ಆಗಿದೆ ಸಿಲಿಕಾನ್ ದಲ್ಲಿ ಬ್ಯಾಂಡ್ ಗ್ಯಾಪ್ ಕೊಠಡಿಯ ತಾಪಮಾನದಲ್ಲಿ 1 10 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಈ ಸಿಲಿಕಾನ್ಗೆ ನಾವು ಕೆಲವು ಪೆಂಟಾವಲೆಂಟ್ ಡೊಪಂಟ್ ಗಳನ್ನು ಸೇರಿಸುತ್ತೇವೆ ಆದ್ದರಿಂದ ಈಗ ನಾವು ಆರ್ಸೆನಿಕ್ ಅನ್ನು ಸೇರಿಸುತ್ತಿದ್ದೇವೆ ಎಂದು ಹೇಳೋಣ ನಾವು ಈಗಾಗಲೇ ಆರ್ಸೆನಿಕ್ 1 ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಹೊಂದಿದೆ ಮತ್ತು ಈ 1 ಹೆಚ್ಚುವರಿ ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡ್ಗೆ ಸುಲಭವಾಗಿ ಐಅಯನೈಸ಼್ ಮಾಡಬಹುದು ಮತ್ತು ಆರ್ಸೆನಿಕ್ನ ಐಅಯನೈಸೇ಼ಷನ್ ಎನರ್ಜಿಯು ಸುಮಾರು 54 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳನ್ನು ಹೊಂದಿದೆ ನಾವು ಸ್ವಲ್ಪ ಆರ್ಸೆನಿಕ್ ಪ್ರಮಾಣವನ್ನು ಸೇರಿಸುತ್ತೇವೆ ಆದ್ದರಿಂದ ಇವುಗಳು ಅಸ್ಥಾನಿತ ಸ್ಥಿತಿಯಲ್ಲಿರುವುದರಿಂದ ಅವುಗಳು ಪರಸ್ಪರ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ಬ್ಯಾಂಡ್ ಅನ್ನು ರೂಪಿಸುತ್ತವೆ ಮತ್ತು ಈ ಸ್ಥಿತಿಗಳು ಕಂಡಕ್ಷನ್ ಬ್ಯಾಂಡ್ಗೆ ಬಹಳ ಹತ್ತಿರದಲ್ಲಿವೆ ಇದನ್ನು ಚಿತ್ರಿಸಲು ನಾನು ಆರ್ಸೆನಿಕ್ಗೆ ಚುಕ್ಕಿ ಸಾಲುಗಳ ಮೂಲಕ ನಾನು ಬರೆದು ತೋರಿಸುತ್ತೇನೆ ಚುಕ್ಕಿಗಳಿರುವ ಸಾಲು ನಿಮಗೆ ಇದು ಒಂದು ಸ್ಥಾನಿಕ ಸ್ಥಿತಿ ಎಂದು ಹೇಳುತ್ತದೆ ನಿಮ್ಮಲ್ಲಿ ಘನ ಸ್ಥಿತಿಯಲ್ಲಿ ಪ್ರತ್ಯೇಕ ಆರ್ಸೆನಿಕ್ ಪರಮಾಣುಗಳು ಇವೆ ಆರ್ಸೆನಿಕ್ ಮಟ್ಟ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವಿನ ವ್ಯತ್ಯಾಸ ಇಬಿಯನ್ನು ಹೊರತುಪಡಿಸಿ ಬೇರೇನೂ ಆಗಿರುವುದಿಲ್ಲ ಇದು 54 ಮಿಲಿ ಇವಿ ಆಗಿದೆ ಈ ಅಶುದ್ದತೆಗಳ ಕಾನ್ಸಂಟ್ರೇಷನ್ ಅಂದರೇ ಪೆಂಟಾವೆಲೆಂಟ್ ಅಶುದ್ದತೆಗಳನ್ನು ಎನ್ಡಿ ಎಂದು ಬರೆದರೆ ಕೊಠಡಿಯ ತಾಪಮಾನದಲ್ಲಿ ಪ್ರತಿ ಪರಮಾಣು ಒಂದು ಎಲೆಕ್ಟ್ರಾನ್ ನೀಡುತ್ತದೆ ಈ ಎಲ್ಲಾ ಎಲೆಕ್ಟ್ರಾನ್ಗಳು ಐಅಯನೈಸ಼್ ಆಗುತ್ತವೆ ಅಂದರೆ ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ ಎನ್ಡಿಯಂತೆಯೇ ಇರುತ್ತದೆ ಇಂಟ್ರೈನ್ಸಿಕ್ ಕ್ಯಾರಿಯರ್ ಗಳ ಕಾನ್ಸಂಟ್ರೇಷನ್ಗಿಂತ ಎನ್ಡಿ ಅಧಿಕವಾಗಿದ್ದಾಗ ಇದು ನಿಜವಾಗುತ್ತದೆ ಆದ್ದರಿಂದ ಎನ್ ಡಿ ಯು ಎನ್ ಐ ಗಿಂತ ಹೆಚ್ಚು ಇರುವವರೆಗೂ ಮತ್ತು ಎಲ್ಲಾ ಪರಮಾಣುಗಳು ಅಯನೈಸ಼್ ಆಗುತ್ತವೆ ಇದು ಸಿಲಿಕಾನ್ ವಿಷಯದಲ್ಲಿ ನಿಜವಾಗಿರುತ್ತದೆ ಎನ್ ಇದು ಎನ್ಡಿ ಯಂತೆಯೇ ಇರುತ್ತದೆ ಪಿ ಅನ್ನು ಲೆಕ್ಕಾಚಾರ ಮಾಡಲು ನಾವು ಲಾ ಆಫ್ ಮಾಸ್ ಆಕ್ಷನ್law of mass action ನಿಯಮವನ್ನು ಬಳಸುತ್ತೇವೆ ಮತ್ತು ಎನ್ ಪಿ ಅನ್ನು ni2 ಎಂದು ಹೇಳುತ್ತೇವೆ ಇದು p ಯು ni2n ಎಂದು ಸೂಚಿಸುತ್ತದೆ ಇದು ni2ND ಆಗಿದೆ ನಾನು ಈ ಎರಡನ್ನು ಒಟ್ಟಿಗೆ ಬರೆಯುವುದಾದರೆ ಎನ್ ರೀತಿಯ ವಸ್ತುವಿನ ಸಂದರ್ಭದಲ್ಲಿ ND ಎಂಬುದು ಅಶುದ್ದತೆಗಳ ಕಾನ್ಸಂಟ್ರೇಷನ್ ಆಗಿದ್ದರೆ ಎನ್ ಇದು ಎನ್ಡಿಯಂತೆಯೇ ಇರುತ್ತದೆ ಮತ್ತು ಪಿಯು ni2D ಆಗಿದೆ ಪೆಂಟಾವಲೆಂಟ್ ಅಶುದ್ಧತೆ ಅಥವಾ ಎನ್ ರೀತಿಯ ಅಶುದ್ಧತೆಗೆ ಇನ್ನೊಂದು ಹೆಸರು ಡೋನರ್ಸ್ ಎಂದು ಕರೆಯುತ್ತಾರೆ ಏಕೆಂದರೆ ಅವುಗಳು 1 ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಡೋನೇಟ್Donate ಮಾಡುತ್ತವೆ ಆದ್ದರಿಂದ ಅವುಗಳು 1 ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಸಿಲಿಕಾನ್ಗೆ ಡೋನೇಟ್ ಮಾಡುತ್ತವೆ ಮುಂದುವರಿದು ನಾವು ಪಿ ರೀತಿಯ ಅಶುದ್ಧತೆ ಅಥವಾ ಪಿ ರೀತಿಯ ಡೋಪಂಟ್ ಅನ್ನು ನೋಡುತ್ತೇವೆ ನಾವು ಪಿ ರೀತಿಯ ಡೋಪಿಂಗ್ ಬಗ್ಗೆ ಕಲಿಯೋಣ ಸಿಲಿಕಾನ್ ಪರಮಾಣು ಆವರ್ತಕ ಕೋಷ್ಟಕದ ನಾಲ್ಕನೇ ಗುಂಪಿನಲ್ಲಿದೆ ಡೋನರ್ಸ್ ಎಂದು ಕರೆಯುವ ಎನ್ ರೀತಿಯ ಡೋಪಂಟ್ ಗಳು ಆವರ್ತಕ ಕೋಷ್ಟಕದ 5ನೇ ಗುಂಪಿನಿಂದ ಆಯ್ಕೆ ಮಾಡಿಕೊಂಡಿದ್ದೆವೆ ಆದ್ದರಿಂದ ಪಿ ರೀತಿಯ ಡೋಪಿಂಗ್ಗಾಗಿ ನಾವು ಆವರ್ತಕ ಕೋಷ್ಟಕದ 3ನೇ ಗುಂಪಿನ ಧಾತುಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತಹ ಧಾತುಗಳ ಉದಾಹರಣೆಗೆ ಬೋರಾನ್ ಅಲ್ಯೂಮಿನಿಯಂ ಗ್ಯಾಲಿಯಂ ಮತ್ತು ಮುಂತಾದವುಗಳು ಸೇರಿವೆ ಪಿ ರೀತಿಯ ಡೋಪಿಂಗ್ ಅನ್ನು ವಿವರಿಸಲು ನಾನು ಮತ್ತೆ ಬಾಲ್ ಮತ್ತು ಸ್ಟಿಕ್ ಮಾದರಿಯನ್ನು ಸಿಲಿಕಾನ್ಗಾಗಿ ಬಳಸಬಹುದೇ ಮೋದಲನೆಯದಾಗಿ ಸಿಲಿಕಾನ್ನಿಂದ ಆರಂಭ ಮಾಡೋಣ ಇದರಲ್ಲಿ 4 ಬಂಧಗಳಿವೆ ಮತ್ತು ನಾನು ನಿಜವಾದ ಅಣುವನ್ನು ವಿವರಿಸಲು ಕೇವಲ 2ಡಿ ಚಿತ್ರವನ್ನು ಮಾತ್ರ ಬಳಸುತ್ತಿದ್ದೇನೆ ಆದರೆ ನಿಜವಾದ ಘನವು 3 ಆಯಾಮದದ್ದಾಗಿದೆ ಈ ಸಿಲಿಕಾನ್ ಈ ಸಿಲಿಕಾನ್ ಹಾಗೆಯೇ ಪ್ರತಿಯೊಂದು ಸಿಲಿಕಾನ್ ಮತ್ತಷ್ಟು ಬಂಧಗಳನ್ನು ಹೊಂದಿದೆ ಆದ್ದರಿಂದ ಅವುಗಳು ಈ ಘನದ ಮೂಲಕ ಅಧಿಕವಾಗುತ್ತಾ ಹೊಗುತ್ತವೆ ಆದ್ದರಿಂದ ಈಗ ನೀವು ಅಲ್ಪ ಪ್ರಮಾಣದ 3 ನೇ ಗುಂಪಿನ ಧಾತುಗಳನ್ನು ಸೇರಿಸಿರಿ ಆದ್ದರಿಂದ ನಾವು ಈಗ ಬೋರಾನ್ ಪರಮಾಣುಗಳನ್ನು ಸೇರಿಸೋಣ ಸಿಲಿಕಾನ್ ಲ್ಯಾಟಿಸ್ ನಲ್ಲಿ ಬೋರಾನ್ ಪರಮಾಣುಗಳು ಸಿಲಿಕಾನ್ನ ಪರಮಾಣುವನ್ನು ಬದಲಿಸುತ್ತವೆ ಬೋರಾನ್ನ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆಯಾಗಿದ್ದು ಅದು ಸಿಲಿಕಾನ್ನ ಲ್ಯಾಟಿಸ್ ಜೋಡಣೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ನಾನು ಈ ಸಿಲಿಕಾನ್ ಪರಮಾಣುವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅದನ್ನು ಬೋರಾನ್ನೊಂದಿಗೆ ಬದಲಾಯಿಸುತ್ತೇನೆ ಈಗ ಬೋರಾನ್ 3 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಹಾಗಾಗಿ ನಾನು ಸುಲಭವಾಗಿ 3 ಬಂಧಗಳನ್ನು ರೂಪಿಸಬಹುದು ಆದ್ದರಿಂದ ಬೋರಾನ್ 3 ಬಂಧಗಳನ್ನು ರೂಪಿಸಬಹುದು ಆದರೆ ಈ ಸಿಲಿಕಾನ್ ಪರಮಾಣು ಒಂದು ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಹೊಂದಿರುತ್ತದೆ ಈ ಸಿಲಿಕಾನ್ ಪರಮಾಣುವಿನೊಂದಿಗೆ ಬಂಧವನ್ನು ರೂಪಿಸುವ ಸಲುವಾಗಿ ವೇಲೆನ್ಸ್ ಬ್ಯಾಂಡ್ ನಿಂದ ಎಲೆಕ್ಟ್ರಾನ್ಗಳು ಬೋರಾನ್ನ ಶಕ್ತಿಯ ಮಟ್ಟಕ್ಕೆ ಉದ್ರಕ್ತವಾಗುತ್ತದೆ ಆದ್ದರಿಂದ ವೇಲೆನ್ಸ್ ಬ್ಯಾಂಡ್ ನಿಂದ ಎಲೆಕ್ಟ್ರಾನ್ ಚಲಿಸಿದಾಗ ಸಿಲಿಕಾನ್ನೊಂದಿಗೆ ಬಂಧವನ್ನು ರೂಪಿಸುತ್ತದೆ ಈಗ ಒಂದು ಎಲೆಕ್ಟ್ರಾನ್ ಕೊರತೆ ಉಂಟಾಗುತ್ತದೆ ಇದು ಹೋಲ್ ಅನ್ನು ರೂಪಿಸುತ್ತದೆ ನಾವು ಎನ್ ರೀತಿಯ ಅಶುದ್ದತೆಗಳಿಗೆ ಮಾಡಿದ ರೀತಿಯಲ್ಲಿಯೇ ಲೆಕ್ಕಾಚಾರವನ್ನು ಮಾಡಬಹುದು ಕೊಠಡಿಯ ತಾಪಮಾನದಲ್ಲಿ ಮತ್ತೊಮ್ಮೆ ಈ ಸಂಖ್ಯೆಗಳು ಉಷ್ಣ ಶಕ್ತಿಗೆ ಬಹಳ ಹತ್ತಿರವಾಗಿವೆ ಆದ್ದರಿಂದ ಮತ್ತೊಮ್ಮೆ ನಾವು ಎಲ್ಲಾ ಬೋರಾನ್ ಅಥವಾ ಎಲ್ಲಾ ಪರಮಾಣುಗಳನ್ನು ಐಅಯನೈಸ಼್ ಮಾಡಲಾಗಿದೆ ಎಂದು ಹೇಳಬಹುದು ಅಂದರೆ ನೀವು ಎನ್ಎ ಸಂಖ್ಯೆಯ ಬೋರಾನ್ ಪರಮಾಣುಗಳನ್ನು ಸೇರಿಸಿದರೆ ಪ್ರತಿ ಬೋರಾನ್ ಪರಮಾಣು ನಿಮಗೆ ಒಂದು ಹೋಲ್ ಅನ್ನು ನೀಡುತ್ತದೆ ಆದ್ದರಿಂದ ಕೊಠಡಿಯ ತಾಪಮಾನದಲ್ಲಿ ಹೋಲ್ ಗಳ ಕಾನ್ಸಂಟ್ರೇಷನ್ NA ಆಗಿರುತ್ತದೆ ಅಕ್ಸೆಪ್ಟರ್ ಗಳ ವಿಷಯದಲ್ಲಿ ನಾವು ಇದೇ ರೀತಿಯ ಬ್ಯಾಂಡ್ಚಿತ್ರವನ್ನು ಬರೆಯಬಹುದು ಆದ್ದರಿಂದ ನಾವು ಸಿಲಿಕಾನ್ ಬ್ಯಾಂಡ್ ಗ್ಯಾಪ್ ಅನ್ನು ಬರೆಯುತ್ತೇವೆ ಇದು ಇಸಿ ಮತ್ತು ಇದು ಇವಿ ಆಗಿದೆ ಆದ್ದರಿಂದ ಇದು ನಿಮ್ಮ ವೇಲೆನ್ಸ್ ಬ್ಯಾಂಡ್ ಇದು ನಿಮ್ಮ ಕಂಡಕ್ಷನ್ ಬ್ಯಾಂಡ್ ಎನ್ ರೀತಿಯ ಸಂದರ್ಭದಲ್ಲಿ ಅವು ಕಂಡಕ್ಷನ್ ಬ್ಯಾಂಡ್ಗೆ ಅತ್ಯಂತ ಹತ್ತಿರದಲ್ಲಿ ಸ್ಥಾನಿಕ ಮಟ್ಟದಲ್ಲಿವೆ ಎಂದು ನಾವು ಹೇಳಿದ್ದೇವೆ ಪಿ ರೀತಿಯ ಸಂದರ್ಭದಲ್ಲಿ ಅವು ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರದಲ್ಲಿಯೇ ಸ್ಥಾನಿಕ ಮಟ್ಟದಲ್ಲಿರುತ್ತವೆ ಇದರಿಂದಾಗಿ ವೇಲೆನ್ಸ್ ಬ್ಯಾಂಡ್ನಿಂದ ಎಲೆಕ್ಟ್ರಾನ್ ಬೋರಾನ್ ಅಥವಾ ಅಕ್ಸೆಪ್ಟರ್ ಮಟ್ಟಕ್ಕೆ ಉದ್ರಿಕ್ತವಾಗುತ್ತವೆ ಆದ್ದರಿಂದ ಇದು ಬೋರಾನ್ ಮತ್ತು ಅವುಗಳ ನಡುವಿನ ಶಕ್ತಿಯ ಅಂತರವು ಸುಮಾರು 45 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳು ಪಿ ರೀತಿಯ ಡೋಪಂಟ್ ಅನ್ನು ಅಕ್ಸೆಪ್ಟರ್ ಎಂದು ಕರೆಯಲಾಗುತ್ತದೆ ಎನ್ ರೀತಿಯದನ್ನು ಡೋನರ್ಸ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಒಂದು ಎಲೆಕ್ಟ್ರಾನ್ ಅನ್ನು ಡೋನೆಟ್ ಮಾಡುತ್ತದೆ ಇದು ಒಂದು ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತದೆ ಆದ್ದರಿಂದ ಎನ್ ರೀತಿಯ ಹಾಗೆಯೇ ಇದನ್ನು ಅಕ್ಸೆಪ್ಟರ್ ಎಂದು ಕರೆಯಲಾಗುತ್ತದೆ ಮತ್ತು ಎನ್ಎ ನಿಮ್ಮ ಅಕ್ಸೆಪ್ಟರ್ ಪರಮಾಣುಗಳ ಕಾನ್ಸಂಟ್ರೇಷನ್ ಆಗಿದ್ದರೆ ಮತ್ತು ಎನ್ ಎ ಇದು ಎನ್ಐಗಿಂತ ಅಧಿಕವಾಗಿದ್ದರೆಪಿ ಇದು ಎನ್ಎ ಆಗಿದೆ ಎನ್ ಇದು ni2NA ಎಂದಾಗುತ್ತದೆ ಎನ್ ರೀತಿಯ ಡೋಪಂಟ್ಗಳನ್ನು ನಾವು ವಿವರಿಸುವಾಗ ನಾವು ಇದೇ ವಿಷಯಗಳನ್ನು ಅನುಸರಿದ್ದೆವು ನಾವು ಈಗ ಕೆಲವು ಮೌಲ್ಯಗಳನ್ನು ಸೇರಿಸೊಣ ಮತ್ತು ಎಲೆಕ್ಟ್ರಾನ್ ಮತ್ತು ಹೋಲ್ಗಳ ಕಾನ್ಸಂಟ್ರೇಷನ್ ಮತ್ತು ಕಂಡಕ್ಟಿವಿಟಿಗಳನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸೋಣ ಕಂಡಕ್ಷನ್ದ ಕಾನ್ಸಂಟ್ರೇಷನ್ ಅನ್ನು ಹೆಚ್ಚಿಸುವುದು ಮತ್ತು ಕಂಡಕ್ಷನ್ ಅನ್ನು ಹೆಚ್ಚಿಸುವುದು ಡೋಪಿಂಗ್ ಗೆ ಒಂದು ಕಾರಣವಾಗಿದೆ ಕಂಡಕ್ಟಿವಿಟಿ ಸಿಗ್ಮಾವು ಸುಮಾರು 3x10 6 Ω 1 cm 1 ಆಗಿರುವಾಗ ನೀವು ಇಂಟ್ರೈನ್ಸಿಕ್ ಸಿಲಿಕಾನ್ ಹೊಂದಿದ್ದರೆ ನಿಮ್ಮ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಕೊಠಡಿಯ ತಾಪಮಾನದಲ್ಲಿ 1010 ಆಗಿರುತ್ತದೆ ಎಂದು ನಾವು ಮೊದಲೇ ನೋಡಿದ್ದೇವೆ ನಾವು ಈಗ ಇಂಟ್ರೈನ್ಸಿಕ್ ಸಿಲಿಕಾನ್ ತೆಗೆದುಕೊಳ್ಳೋಣ ಮತ್ತು ಆರ್ಸೆನಿಕ್ ಪರಮಾಣುಗಳ ಕಾನ್ಸಂಟ್ರೇಷನ್ 1015 cm 3ದೊಂದಿಗೆ ಆರ್ಸೆನಿಕ್ ಪರಮಾಣುಗಳನ್ನು ಸೇರಿಸಿ ಆದ್ದರಿಂದ ಎನ್ಡಿ ಇದು ಆರ್ಸೆನಿಕ್ ಕಾನ್ಸಂಟ್ರೇಷನ್ ಆಗಿದೆ ಆರ್ಸೆನಿಕ್ ಇದು ಆವರ್ತಕೋಷ್ಟಕದ 5ನೇ ಗುಂಪಿನ ಧಾತುವಾಗಿದೆ ಆದ್ದರಿಂದ ಇದು 1 ಹೆಚ್ಚುವರಿ ಎಲೆಕ್ಟ್ರಾನ್ ಹೊಂದಿದೆ ಆದ್ದರಿಂದ ಇದು ಎನ್ ಮಾದರಿಯ ಡೋಪಂಟ್ ಆಗಿದೆ ಎನ್ಡಿ ಯು ಎನ್ಐ ಗಿಂತ ಅಧಿಕವಾಗಿದೆ ಮತ್ತು ಕೊಠಡಿಯ ತಾಪಮಾನದಲ್ಲಿ ಎಲ್ಲಾ ಆರ್ಸೆನಿಕ್ ಪರಮಾಣುಗಳು ಐಅಯನೈಸ಼್ ಆಗಿವೆ ಆದ್ದರಿಂದ ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್concentration ಎನ್ಡಿ 1015cm 3ರಷ್ಷು ಇರುತ್ತದೆ ಮತ್ತು ಹೋಲ್ಗಳ ಕಾನ್ಸಂಟ್ರೇಷನ್concentration ni2ND ಆಗಿದೆ ನೀವು ಲೆಕ್ಕವನ್ನು ಮಾಡಿದರೆ ಎನ್ ಐ 1010 ಎನ್ ಡಿ 1015 ಆಗಿದೆ ಆದ್ದರಿಂದ ni2 ಇದು 1020ND ಆಗಿದೆ ಆದ್ದರಿಂದ ನಾವು 1015 ಆಗಿರುವ ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ನ್ನು ಹೊಂದಿದ್ದೇವೆ ಹೋಲ್holeಗಳ ಕಾನ್ಸಂಟ್ರೇಷನ್concentration ಕೇವಲ 105 ಆಗಿದೆ ಆದ್ದರಿಂದ ಪಿ ಎಂಬುದು 10 ಕ್ಕಿಂತ ಕಡಿಮೆ ಪ್ರಮಾಣದ ಮಟ್ಟದ್ದಾಗಿದೆ ಆದ್ದರಿಂದ ಇದು ಎನ್ ಗಿಂತ ಅತ್ಯಂತ ಕಡಿಮೆ ಇರುತ್ತದೆ ಆದ್ದರಿಂದ ಎನ್ ರೀತಿಯ ಡೋಪಂಟ್ ಆದ ಆರ್ಸೆನಿಕ್ ಅನ್ನು ನಿಮ್ಮ ಸಿಲಿಕಾನ್ಗೆ ಡೋಪ್ ಮಾಡಿದರೆ ನೀವು ಹೋಲ್ಗಳಿಗೆ ಹೋಲಿಸಿದರೆ ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ 2 ಕ್ಕಿಂತ ಅಧಿಕವಾಗಿ10 ಪ್ರಮಾಣದಷ್ಟು ಆದ್ಯತೆಯಾಗಿ ಸೇರಿಸಿದ್ದಿರಿ ಎಂದಾಗುತ್ತದೆ ಈಗ ನೀವು ಈ ಹಿಂದೆ ನೋಡಿದ ಕಂಡಕ್ಟಿವಿಟಿ ಯ ಸಮೀಕರಣವೆಂದರೆ neμe peμh ಆಗಿದೆ ಎನ್ ಈಗ ಪಿಗಿಂತ ದೊಡ್ಡದಾಗಿದೆ ನಾವು ಈ ಪದವನ್ನು ನಿರ್ಲಕ್ಷಿಸಬಹುದು ಮತ್ತು ನಂತರ ಅದನ್ನು ne μe ಎಂದು ಬರೆಯಬಹುದು μe ಎಂಬುದು ಸಿಲಿಕಾನ್ನ ಚಲನಶೀಲತೆಯಾಗಿದೆ ನಂತರ ನಾವು ಚಲನಶೀಲತೆಯ ಮೇಲೆ ಡೋಪಂಟ್ ಕಾನ್ಸಂಟ್ರೇಷನ್ದ ಪರಿಣಾಮವನ್ನು ನೋಡುತ್ತೇವೆ ಡೋಪಂಟ್ಗಳು ವಾಸ್ತವವಾಗಿ ಚಲನಶೀಲತೆಯನ್ನು ಕಡಿಮೆ ಮಾಡುವುದನ್ನು ನಾವು ನೋಡುತ್ತೇವೆ ಆದರೆ ಸದ್ಯಕ್ಕೆ ನಾವು ಸಿಲಿಕಾನ್ನ ಚಲನಶೀಲತೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಪ್ರತಿ ಸೆಕೆಂಡಿಗೆ 1350 ಸೆಂಟಿಮೀಟರ್ ಸ್ಕ್ವೇರ್ ಹೋಲ್ಗಳು ಆದ್ದರಿಂದ ನಾವು ಎನ್ ಅನ್ನು ಬದಲಿಸುತ್ತೇವೆ ಇದು ಎನ್ ಡಿ ಇ ಮತ್ತು μe ನಂತೆಯೇ ಇರುತ್ತದೆ ಮತ್ತು ನಾವು ಈ ಸಮೀಕರಣವನ್ನು ಮೌಲ್ಯಮಾಪನ ಮಾಡಿದರೆ σ ವು 0 216 Ω 1 cm 1 ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು 10 6 ರ ಕಂಡಕ್ಟಿವಿಟಿಯನ್ನು ಹೊಂದಿರುವ ಇಂಟ್ರೈನ್ಸಿಕ್ ಸಿಲಿಕಾನ್ ದಿಂದ ಪ್ರಾರಂಭಿಸಿದ್ದೇವೆ ನಾವು 1015 ಆರ್ಸೆನಿಕ್ ಪರಮಾಣುಗಳನ್ನು ಸೇರಿಸಿದ್ದೇವೆ ಮತ್ತು ಕಂಡಕ್ಟಿವಿಟಿಯು 5 ಪಟ್ಟು ಹೆಚ್ಚಾಗುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳನ್ನು ಬಳಸುವುದಕ್ಕೆ ಇದು ಕಾರಣವಾಗಿದೆ ಈ ಡೋಪಂಟ್ಗಳನ್ನು ಎನ್ ರೀತಿಯ ಡೋಪಂಟ್ಗಳಾಗಲಿ ಅಥವಾ ಪಿ ರೀತಿಯ ಡೋಪಂಟ್ಗಳಾಗಲಿ ಇವುಗಳನ್ನು ಸೇರಿಸುವ ಮೂಲಕ ಕಂಡಕ್ಟಿವಿಟಿಯ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸಲು ಸಾಧ್ಯವಿದೆ ನಾವು ಸುಮಾರು 1015 ಆರ್ಸೆನಿಕ್ ಪರಮಾಣುಗಳನ್ನು ಸೇರಿಸಿದ್ದೇವೆ ಎಂದು ಹೇಳುತ್ತೇವೆ ಆದ್ದರಿಂದ ಆರ್ಸೆನಿಕ್ ಕಾನ್ಸಂಟ್ರೇಷನ್ ತಿಳಿಯಲು ಏನು ಮಾಡಬೇಕು ಪ್ರತಿ ಯೂನಿಟ್ ಪರಿಮಾಣಕ್ಕೆ ಸಿಲಿಕಾನ್ ಪರಮಾಣುಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದಸಿಲಿಕಾನ್ನ ಕಾನ್ಸಂಟ್ರೇಷನ್ ಅನ್ನು ನಾವು ಮತ್ತೊಮ್ಮೆ ಕಂಡುಹಿಡಿದಿದ್ದೇವೆ ಆದರೆ ಸಿಲಿಕಾನ್ದ ಸಾಂದ್ರತೆಯನ್ನು ಪರಮಾಣು ತೂಕ ಮತ್ತು ಅವೋಗಾಡ್ರೋ ಸಂಖ್ಯೆಯ ಗುಣಲಬ್ಧದಿಂದ ಭಾಗಿಸಿದರೆ ನಮಗೆ 5 x 1022 cm 3 ಪರಿಮಾಣವು ಸಿಗುತ್ತದೆ ಆದ್ದರಿಂದ ಆರ್ಸೆನಿಕ್ ಕಾನ್ಸಂಟ್ರೇಷನ್ 1015 ರಿಂದ 5 ಪಟ್ಟು 1022 ದಷ್ಟು ಇರುತ್ತದೆ ನೀವು ಅದನ್ನು ಲೆಕ್ಕ ಮಾಡಿದರೆ ಸುಮಾರು ಪ್ರತಿ ಬಿಲಿಯನ್ದ 20 ಭಾಗಗಳಾಗಿರುತ್ತದೆ ಪ್ರತಿ ಮಿಲಿಯನ್ ಭಾಗಗಳು ಅಂದರೆ 10 6 ಆಗಿದೆ ಪ್ರತಿ ಬಿಲಿಯನ್ ಭಾಗಗಳು ಎಂದರೆ 10 9 ಆಗಿರುತ್ತದೆ ನಿಜವಾಗಿಯೂ ಸಣ್ಣ ಪ್ರಮಾಣದ ಆರ್ಸೆನಿಕ್ ಸೇರಿಸುವ ಮೂಲಕ ಅಷ್ಟೊಂದು ತುಂಬಾ ಕಡಿಮೆ ಪ್ರಮಾಣ ಅಂದರೆ ಇದು ಪ್ರತಿ ಬಿಲಿಯನ್ ಭಾಗಗಳ ಕ್ರಮದಲ್ಲಿರುತ್ತದೆ ನಾವು ಕಂಡಕ್ಟಿವಿಟಿಯನ್ನು 5 ಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಹೆಚ್ಚಿಸಿದ್ದೇವೆ ಎಂದಾಗುತ್ತದೆ ಆದ್ದರಿಂದ ಡೋಪಿಂಗ್ ಪ್ರಕ್ರಿಯೆಯು ತುಂಬ ನಿಖರವಾಗಿರುವುದಕ್ಕೆ ಕಾರಣವಾಗಿದೆ ನಾವು ಡೋಪಂಟ್ ಪರಮಾಣುಗಳ ಸರಿಯಾದ ಕಾನ್ಸಂಟ್ರೇಷನ್ಹೊಂದಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ನಮಗೆ ಬೇಕಾದ ಕ್ಯಾರಿಗಳ ಸರಿಯಾದ ಕಾನ್ಸಂಟ್ರೇಷನ್ ಮತ್ತು ಕಂಡಕ್ಟಿವಿಟಿಯನ್ನು ಹೊಂದುತ್ತೇವೆ ನಾವು ಪಿ ರೀತಿಯ ಅಶುದ್ಧತೆಗಳ ಸಂದರ್ಭದಲ್ಲಿ ಇದೇ ರೀತಿಯ ವಿಶ್ಲೇಷಣೆಯನ್ನು ಮಾಡಬಹುದು ಆದ್ದರಿಂದ ಮತ್ತೊಮ್ಮೆ ನಾವು ಇಂಟ್ರೈನ್ಸಿಕ್ ಸಿಲಿಕಾನ್ನೊಂದಿಗೆ ಪ್ರಾರಂಭಿಸುತ್ತೇವೆ ಎನ್ಐ ಇದು 1010cm 3 ಆಗಿದೆ ಆದರೆ ಈಗ ಫಾಸ್ಫರಸ್ ಅನ್ನು ಸೇರಿಸುವ ಬದಲು 1015 ಬೋರಾನ್ ಪರಮಾಣುಗಳನ್ನು ಸೇರಿಸುತ್ತೇನೆ ಬೋರಾನ್ ಒಂದು 3ನೇ ಗುಂಪಿನ ಧಾತುವಾಗಿದೆ ಆದ್ದರಿಂದ ನೀವು ಬೋರಾನ್ ಅನ್ನು ಸಿಲಿಕಾನ್ ಗೆ ಸೇರಿಸಿದರೆ ನೀವು ಮೂಲತ ಕೊಠಡಿಯ ತಾಪಮಾನದಲ್ಲಿ ಮತ್ತೊಮ್ಮೆ ಹೋಲ್ಗಳ ಕಾನ್ಸಂಟ್ರೇಷನ್ ಹೆಚ್ಚಿಸುತ್ತೀರಿ ಎಂದಾಗುತ್ತದೆ ಈ ಎಲ್ಲಾ ಹೋಲ್ಗಳು ಐಅಯನೈಸ಼್ ಆಗಿವೆ ಅಥವಾ ಈ ಎಲ್ಲಾ ಪರಮಾಣುಗಳು ಐಅಯನೈಸ಼್ ಆಗಿವೆ ಆದ್ದರಿಂದ ಹೋಲ್ ಕಾನ್ಸಂಟ್ರೇಷನ್ ಎನ್ಎ ರೀತಿಯಲ್ಲಿಯೇ ಇರುತ್ತದೆ ಮತ್ತು ಇದು ಮತ್ತೊಮ್ಮೆ ನಿಜವಾಗಿದೆ ಏಕೆಂದರೆ ಎನ್ಎ ಯು ಎನ್ಐ ಗಿಂತ ಅಧಿಕವಾಗಿರುತ್ತದೆ ನಾವು ಮತ್ತೊಮ್ಮೆ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ನ್ನು ಲೆಕ್ಕ ಹಾಕಬಹುದು ಅದು ni2NA ಆಗಿರುತ್ತದೆ ಇದು 105 ಆಗಿದೆ ಆದ್ದರಿಂದ ಪಿ ಮಾದರಿಯ ಅಶುದ್ಧತೆಯ ಸಂದರ್ಭದಲ್ಲಿ ಪಿ ಯು ಎನ್ಐ ಗಿಂತ ದೊಡ್ಡದಾಗಿರುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದನಿಮ್ಮ ಕಂಡಕ್ಟಿವಿಟಿಯ ಸಮೀಕರಣ ಅಂದರೆ ne μepeμh ಕೇವಲ peμh ಆಗುತ್ತದೆ ಮತ್ತೊಮ್ಮೆ ಲೆಕ್ಕಗಳನ್ನು ಮಾಡಿದರೆ ಸಿಲಿಕಾನ್ದ μhದ ಬೆಲೆಯು 450 cm2v 1s 1ಆಗಿದೆ ಆದ್ದರಿಂದ ಚಲನಶೀಲತೆಯ ವ್ಯತ್ಯಾಸದಿಂದಾಗಿ ಕಂಡಕ್ಟಿವಿಟಿಯು ಎನ್ ರೀತಿಯ ಡೋಪಂಟ್ಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಆದರೆ ಇದು ಇನ್ನೂ ಇಂಟ್ರೈನ್ಸಿಕ್ ಸಿಲಿಕಾನ್ನ ಕಂಡಕ್ಟಿವಿಟಿಗಿಂತ 5 ಪಟ್ಟು ಅಧಿಕವಾಗಿರುತ್ತದೆ ಆದ್ದರಿಂದ ನಾವು ಎನ್ ರೀತಿಯ ಡೋಪಂಟ್ಗಳನ್ನು ಕಲಿತಿದ್ದೇವೆ ನಾವು ಪಿ ರೀತಿಯ ಡೋಪಂಟ್ ಅನ್ನು ಕಲಿತಿದ್ದೇವೆ ಈಗ ನಾವು ಎನ್ ಮತ್ತು ಪಿ ರೀತಿಯ ಡೋಪಂಟ್ಎರಡನ್ನೂ ಸೇರಿಸಿದರೆ ಏನಾಗುತ್ತದೆ ಎಂಬುದರ ಬಗ್ಗೆ ಕಲಿಯೋಣ ನಾವು ಎನ್ ರೀತಿಯ ಮತ್ತು ಪಿ ರೀತಿಯ ಡೋಪಂಟ್ ಎರಡನ್ನೂ ಹೊಂದಿರುವ ಸನ್ನಿವೇಶವನ್ನು ನೋಡುತ್ತೇವೆ ಈ ರೀತಿಯ ಡೋಪಿಂಗ್ ಅನ್ನು ಕಂಪನ್ಸೇಷನ್ ಡೋಪಿಂಗ್ ಎಂದು ಕರೆಯಲಾಗುತ್ತದೆ ಮೊದಲ ಪ್ರಶ್ನೆಯೆಂದರೆ ನೀವು ನಿಜವಾಗಿಯೂ ಎರಡು ವಸ್ತುಗಳನ್ನು ಏಕೆ ಡೋಪ್ ಮಾಡಬೇಕು ನಾನು ನಿಮಗೆ ಸಂಕ್ಷಿಪ್ತ ಉತ್ತರ ನೀಡುತ್ತೇನೆ ಆದ್ದರಿಂದ ನಾವು ಪಿ ಮತ್ತು ಎನ್ ರೀತಿಯ ವಸ್ತುಗಳ ನಡುವೆ ಜಂಕ್ಷನ್ ರೂಪಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳೋಣ ಸಾಮಾನ್ಯವಾಗಿ ನಾವು ಸಾಧನಗಳನ್ನು ರೂಪಿಸುವಾಗ ನಮಗೆ ಇಂತಹ ರೀತಿಯ ಜಂಕ್ಷನ್ಗಳು ಬೇಕಾಗುತ್ತವೆ ನಾವು ನಂತರ ಈ ಸಾಧನಗಳ ಬಗ್ಗೆ ಮಾತನಾಡೋಣ ಜಂಕ್ಷನ್ ಅನ್ನು ರೂಪಿಸುವ ಒಂದು ಮಾರ್ಗವೆಂದರೆ ಸಂಪೂರ್ಣವಾಗಿ ಎನ್ ರೀತಿಯ ವಸ್ತುಗಳಿಂದ ಆರಂಭಿಸಿ ನಂತರ ವಸ್ತುವಿನ ಪಿ ರೀತಿಯ ನಿರ್ದಿಷ್ಟ ಪ್ರದೇಶವನ್ನು ಡೋಪ್ ಮಾಡುವುದು ಆದ್ದರಿಂದ ಇದನ್ನು ಸಾಧಿಸುವ ಕೆಲವು ವಿಧಾನಗಳನ್ನು ನಾವು ನಂತರ ಕಲಿಯೋಣ ಆದರೆ ಈ ನಿರ್ದಿಷ್ಟ ಪ್ರದೇಶದಲ್ಲಿ ನೀವು ಎನ್ ರೀತಿಯ ಅಶುದ್ಧಗಳನ್ನು ಮತ್ತು ಪಿ ರೀತಿಯ ಅಶುದ್ಧಗಳನ್ನು ಹೊಂದಿದ್ದೀರಿ ಮತ್ತು ನಾವು ಅದನ್ನು ಒಟ್ಟಾರೆ ವಸ್ತುವು ಪಿ ಮಾದರಿಯ ರೀತಿಯಲ್ಲಿ ಮಾಡುತ್ತೇವೆ ಆದ್ದರಿಂದ ಎರಡು ವಿಧದ ಡೋಪಂಟ್ಗಳೊಂದಿಗೆ ಈ ರೀತಿಯ ಡೋಪಿಂಗ್ ಅನ್ನು ಕಂಪನ್ಸೇಷನ್ ಡೋಪಿಂಗ್Cfompensation Doping ಎಂದು ಕರೆಯಲಾಗುತ್ತದೆ ಆದ್ದರಿಂದ ಎನ್ಡಿ ಕಾನ್ಸಂಟ್ರೇಷನ್ ಹೊಂದಿರುವ ಡೋಪಂಟ್ಗಳ ವಸ್ತುವನ್ನು ಪರಿಗಣಿಸಿ ಡೋನರ್ಗಳು ನಿಮ್ಮ ಎನ್ ರೀತಿಯ ಡೋಪಂಟ್ಗಳು ಮತ್ತು NA ಎಂದರೆ ಅಕ್ಸೆಪ್ಟರ್Acceptorಗಳ ಕಾನ್ಸಂಟ್ರೇಷನ್ ಆಗಿದೆ ನೀವು ಈಗ 2 ಸನ್ನಿವೇಶಗಳನ್ನು ಹೊಂದಬಹುದಾಗಿದೆ ಎನ್ಡಿ ಗಿಂತ ಎನ್ಎಯು ದೊಡ್ಡದಾದ ಪರಿಸ್ಥಿತಿಯನ್ನು ಹೊಂದಬಹುದೇ ನೀವು ಎನ್ ಡಿ ಯು ಎನ್ಎ ಗಿಂತ ದೊಡ್ಡದಾದ ಸಂದರ್ಭವನ್ನು ಹೊಂದಿದ್ದರೆ ಎನ್ ಸಂಖ್ಯೆಯ ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ ಹೊಂದಿರುವ ವಸ್ತುವು ಎಲ್ಲಾ ಎನ್ ರೀತಿಯದ್ದಾಗಿದೆ ಎಂದು ಹೇಳಲಾಗುತ್ತದೆ ಇದು ಎನ್ಡಿ ಎನ್ಎ ಹೊರತುಪಡಿಸಿ ಏನೂ ಇಲ್ಲ ಇದು ಇನ್ನೂ ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ಗಿಂತ ಅಧಿಕವಾಗಿರುತ್ತದೆ ಹೋಲ್ಗಳ ಕಾನ್ಸಂಟ್ರೇಷನ್ ni2 ಆಗಿದೆ ಅದ್ದರಿಂದ ನಾವು ಡೋನರ್ಸ್ ಮತ್ತು ಅಕ್ಸೆಪ್ಟರ್ ಗಳನ್ನು ಹೊಂದಿದ್ದೆವೆ ಆದರೆ ಡೋನರ್ಸ್Donorsಗಳ ಕಾನ್ಸಂಟ್ರೇಷನ್ ಅಕ್ಸೆಪ್ಟರ್ ಗಳ ಕಾನ್ಸಂಟ್ರೇಷನ್ಗಿಂತ ಹೆಚ್ಚು ಇದ್ದರೆ ಅದು ಸಂಪೂರ್ಣವಾಗಿ ಎನ್ ರೀತಿಯ ವಸ್ತುವಾಗುತ್ತದೆ ಮತ್ತೊಂದು ಕಡೆ ಎನ್ಎ ಯು ಎನ್ಡಿಗಿಂತ ದೊಡ್ಡದಾಗಿದ್ದರೆ ಇದು ಇದರ ವಿರುದ್ದದ ಸಂದರ್ಭವಾಗಿದೆ ಒಟ್ಟಾರೆಯಾಗಿ ಇದು ಪಿ ರೀತಿಯ ವಸ್ತುವಿನ ಹೋಲ್ಗಳ ಕಾನ್ಸಂಟ್ರೇಷನ್ ಆಗಿದೆ ಅಂದರೆಇದು ಎನ್ಎ ಎನ್ಡಿ ಬಿಟ್ಟು ಮತ್ತೇನೂ ಅಲ್ಲ ಇದು ಎನ್ಐ ಮತ್ತು ಎನ್ ಗಿಂತ ಮತ್ತು ni2 ಎನ್ ಎ ಎನ್ ಡಿNA - ND ಗಳಿಗಿಂತ ದೊಡ್ಡದಾಗಿರುತ್ತದೆ ಇದಕ್ಕಾಗಿ ನಾವು ಕೇವಲ ಒಂದು ಉದಾಹರಣೆಯನ್ನು ರೂಪಿಸೋಣ ಆದ್ದರಿಂದ 1015 cm 3 ಗೆ ಸಮಾನವಾದ ಎನ್ ಡಿಯೊಂದಿಗೆ ಎನ್ ರೀತಿಯ ಸಿಲಿಕಾನ್ ಅನ್ನು ಪರಿಗಣಿಸಿ ಆದ್ದರಿಂದ ಇದು ಎನ್ ರೀತಿಯ ವಸ್ತುವಾಗಿದೆ ಆದ್ದರಿಂದ ಎನ್ದ ಮೌಲ್ಯವು 1015 ಇದೆ ಸಿಲಿಕಾನ್ ಗೆ ಎನ್ಐ ದ ಮೌಲ್ಯ ವು 1010 ಆಗಿದೆ ಆದ್ದರಿಂದ ಪಿ ದ ಮೌಲ್ಯವು 105 cm 3 ಆಗಿದೆ ಈಗ ನೀವು ಇದನ್ನು ಪರಿಗಣಿಸಿ ಮತ್ತು ನಾವು ಆರ್ಸೆನಿಕ್ ಅನ್ನು ಸೇರಿಸೋಣ ಮತ್ತು ಬೋರಾನ್ ಪರಮಾಣುಗಳನ್ನು ಸೇರಿಸೋಣ ಆದ್ದರಿಂದ ನಾವು ಅಕ್ಸೆಪ್ಟರ್ಗಳನ್ನು ಸೇರಿಸೋಣ ಮತ್ತು ಇವುಗಳ ಕಾನ್ಸಂಟ್ರೇಷನ್ ಎನ್ಎ ಯು 1016 ಆಗಿದೆ ಆದ್ದರಿಂದ ನಾವು ಮೂಲತಃ ಎನ್ ರೀತಿಯ ವಸ್ತುಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಈಗ ನೀವು ಅಕ್ಸೆಪ್ಟರ್ಗಳ ಕಾನ್ಸಂಟ್ರೇಷನ್ ಡೋನರ್ಸ್ಗಳಿಗಿಂತ ಅಧಿಕವಾಗಿರುವ ಸಂದರ್ಭವನ್ನು ಹೊಂದಿದ್ದೀರಿ ಈಗ ಒಟ್ಟಾರೆ ವಸ್ತುವು ಪಿ ರೀತಿಯದ್ದಾಗಿರುತ್ತದೆ ಹೋಲ್ಗಳ ಕಾನ್ಸಂಟ್ರೇಷನ್ ಅಂದರೇ ಎನ್ಎ ಎನ್ಡಿ ಬಿಟ್ಟು ಬೇರೆನೂ ಅಲ್ಲ ಅದು 1016 - 1015 ಆಗಿದೆ ಆದ್ದರಿಂದಎನ್ಎ ಎನ್ಡಿ ಅದರ ಬೆಲೆಯು 9 x 1015 cm 3 ಆಗಿದೆ ಮತ್ತು ಎನ್ಐ ಗಿಂತ ಇನ್ನೂ ದೊಡ್ಡದಾಗಿದೆ ಎನ್ಐ ಕೇವಲ 1010ಆಗಿದೆ ಎಲೆಕ್ಟ್ರಾನ್ ಗಳ ಕಾನ್ಸಂಟ್ರೇಷನ್ ಈಗ ni2p ದ ಮೌಲ್ಯವು 1x104 cm 3 ಆಗಿದೆ ಆದ್ದರಿಂದನಾವು ಎನ್ ರೀತಿಯ ವಸ್ತುಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಇಲ್ಲಿ ಕಾನ್ಸಂಟ್ರೇಷನ್ ಅಧಿಕವಾಗಿರುವ ಅಕ್ಸೆಪ್ಟರ್ಗಳನ್ನು ಆದ್ಯತೆಯಾಗಿ ಸೇರಿಸಿದ್ದೇವೆ ಮತ್ತು ಡೋನರ್ಗಳ ಕಾನ್ಸಂಟ್ರೇಷನ್ ಅಧಿಕವಾಗಿರುವಾಗ ಪಿ ರೀತಿಯ ವಸ್ತುವನ್ನು ಪಡೆಯುತ್ತೇವೆ ನಾವು ಇಂದು ಈ ತರಗತಿಯನ್ನು ಇಲ್ಲಿ ನಿಲ್ಲಿಸೋಣ ಮುಂದಿನ ತರಗತಿಯಲ್ಲಿ ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಫೆರ್ಮಿ ಶಕ್ತಿಯ ಸ್ಥಾನವನ್ನು ನೋಡುತ್ತೇವೆ ಮತ್ತು ತಾಪಮಾನದೊಂದಿಗೆ ಕ್ಯಾರಿಯರ್ ಕಾನ್ಸಂಟ್ರೇಷನ್ನ ವರ್ತನೆಯನ್ನೂ ನಾವು ನೋಡುತ್ತೇವೆ ಎಲ್ಲಾ ಡೋನರ್ಸ್ಗಳು ಅಥವಾ ಎಲ್ಲಾ ಅಕ್ಸೆಪ್ಟರ್ಗಳು ಕೊಠಡಿಯ ತಾಪಮಾನದಲ್ಲಿ ಅಯನೈಸ಼್ ಆಗುತ್ತವೆ ಎಂದು ನಾವು ಹೇಗೆ ಹೇಳಬಹುದು ಎಂಬುದನ್ನು ನಾವು ವಿವರಿಸಲು ಪ್ರಯತ್ನಿಸುತ್ತೇವೆ ಆದರೆ ನಾವು ಅದನ್ನು ಮುಂದಿನ